ಮೊದಲನೇ ಪಾಠದ ಮೂರನೇಯ ಪಠ್ಯಕ್ಕೆ ಸುಸ್ವಾಗತ ಇದು ಕಲಿಕೆ ಮೌಲ್ಯಮಾಪನ ಮತ್ತು ಸೂಚನೆ ಎಂಬ ಮೂರು ಪರಿಚಿತ ಪದಗಳಿಗೆ ಸಂಬಂಧಿಸಿದೆ ಹಿಂದಿನ ಘಟಕದಲ್ಲಿ ನಾವು ಶಿಕ್ಷಣ ಮತ್ತು ಬೋಧನೆ ಎಂಬ ಪದಗಳನ್ನು ನೋಡಿದ್ದೇವೆ ನಾವು ಗಮನಿಸಿದಂತೆ ಶಿಕ್ಷಣವು ಉದ್ದೇಶಪೂರ್ವಕ ಕಲಿಕೆ ಸಾಮಾನ್ಯವಾಗಿ ಅದನ್ನು ಸಮಾಜದ ಕೆಲವು ಸಂಸ್ಥೆ ನಿರ್ಧರಿಸುತ್ತದೆ ಶಿಕ್ಷಣವು ಯಾವುದೇ ವೃತ್ತಿಗೆ ಅನುಗುಣವಾಗುವಂತೆ ಸಂಗ್ರಹವಾದ ಜ್ಞಾನ ಮೌಲ್ಯ ಮತ್ತು ಕೌಶಲ್ಯಗಳನ್ನು ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವರ್ಗಾಯಿಸುವುದು ಮತ್ತು ಇದನ್ನು ಸಾಮಾನ್ಯವಾಗಿ ಕೆಲವು ಗೊತ್ತುಪಡಿಸಿದ ಸಂಸ್ಥೆಗಳ ಮೂಲಕ ಮಾಡಲಾಗುತ್ತದೆ ಅದು ಶಾಲೆ ಅಥವಾ ಕಾಲೇಜು ಅಥವಾ ವಿಶ್ವವಿದ್ಯಾನಿಲಯವಾಗಿರಬಹುದು ಆದರೆ ಬೋಧನೆಯು ಕಲಿಕೆಯನ್ನು ಶಿಕ್ಷಕರ ಕೆಲವು ಮಧ್ಯಸ್ಥಿಕೆಗಳ ಮೂಲಕ ಸುಗಮವಾಗಿಸುತ್ತದೆ ಹಲವು ಮಧ್ಯಸ್ಥಿಕೆಗಳು ಇದ್ದರೂ ಇದರ ಆಯ್ಕೆಯು ಶಿಕ್ಷಕರ ಆದ್ಯತೆ ವಿಷಯದ ಸ್ವರೂಪ ಮತ್ತು ಸಂದರ್ಭದ ಮೇಲೆ ಅವಲಂಬಿಸಿರುತ್ತದೆ ಆದ್ದರಿಂದ ಶಿಕ್ಷಕರು ಉಪಯೋಗಿಸಬಹುದಾದ ವಿವಿಧ ರೀತಿಯ ಮಧ್ಯಸ್ಥಿಕೆಗಳಿವೆ ಈಗ ನಮ್ಮ ಪ್ರಸ್ತುತ ಘಟಕಕ್ಕೆ ಬರುತ್ತಿದ್ದು ಇದರಲ್ಲಿ ಎರಡು ಪರಿಣಾಮಗಳಿವೆ ಒಂದು ನಾವು ಮತ್ತೆ ಪರಿಚಿತ ಪದಗಳಾದ "ಕಲಿಕೆ" "ಮೌಲ್ಯಮಾಪನ" ಮತ್ತು "ಸೂಚನೆ" ಯನ್ನು ಪರಿಚಯಿಸಲು ಪ್ರಯತ್ನಿಸುತ್ತೇವೆ ಮತ್ತು "ಉತ್ತಮ ಕಲಿಕೆಗೆ" ಅನುಕೂಲವಾಗುವಂತೆ ಮೌಲ್ಯಮಾಪನದ ಕೇಂದ್ರತೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ನಾವು ಸಾಧಿಸಲು ಪ್ರಯತ್ನಿಸುತ್ತಿರುವ ಎರಡು ಪ್ರಮುಖ ಪರಿಣಾಮಗಳು ಇವು ಈಗ ಕಲಿಕೆಯ ವಿಷಯಕ್ಕೆ ಬರೋಣ ಕಲಿಕೆಯನ್ನು ಹಲವಾರು ದೃಷ್ಟಿಕೋನಗಳಿಂದ ವ್ಯಾಖ್ಯಾನಿಸಬಹುದು ಮೊದಲನೆಯದಾಗಿ ಕಲಿಕೆ ಎಂದರೆ ನಾವು ಕಲಿಯುವ ಮೊದಲು ಹೊಂದಿರದ ಕೆಲವು ಹೊಸ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಪಡೆದುಕೊಳ್ಳುವುದು ಕಲಿಕೆಯು ಈ ಕ್ಷೇತ್ರಗಳಿಗೆ ಯಾವುದೇ ವ್ಯತ್ಯಾಸವನ್ನು ಮಾಡದಿದ್ದರೆ ಇದರರ್ಥ ಕಲಿಕೆ ನಡೆದಿಲ್ಲ ಆದ್ದರಿಂದ ಕಲಿಕೆಯು ಕಲಿಕೆಯ ಘಟನೆಯ ಮೊದಲು ಹೊಂದಿರದ ಹೊಸ ಜ್ಞಾನ ಕೌಶಲ್ಯ ಮತ್ತು ಮೌಲ್ಯಗಳನ್ನು ಪಡೆದುಕೊಳ್ಳುವುದಾಗಿದೆ ಕಲಿಕೆಯನ್ನು ನೋಡುವ ಇನ್ನೊಂದು ವಿಧಾನವೆಂದರೆ ಕಲಿಕೆಯು ಒಂದು ಪ್ರಕ್ರಿಯೆಯಾಗಿದ್ದು ಅದು ಅನುಭವದ ಪರಿಣಾಮವಾಗಿ ಸಂಭವಿಸುವ ಬದಲಾವಣೆ ಮತ್ತು ಸುಧಾರಿತ ಕಾರ್ಯಕ್ಷಮತೆ ಮತ್ತು ಭವಿಷ್ಯದ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಆದ್ದರಿಂದ ನಾವು ಹೇಳುತ್ತಿರುವುದೇನೆಂದರೆ ಕಲಿಕೆ ಕೆಲವು ಬದಲಾವಣೆಗಳಿಗೆ ಕಾರಣವಾಗುತ್ತದೆ ಇದನ್ನು ಹೇಳುವ ಇನ್ನೊಂದು ವಿಧಾನವೆಂದರೆ ಕಲಿಕೆ ಎನ್ನುವುದು ಜೀನ್ ನ್ಯೂರೋಫಿಸಿಯಾಲಜಿ ಭೌತಿಕ ಸ್ಥಿತಿ ಸಾಮಾಜಿಕ ಅನುಭವ ಮತ್ತು ಮಾನಸಿಕ ಅಂಶಗಳು ಸೇರಿದಂತೆ ಅಸಂಖ್ಯಾತ ಪ್ರಭಾವಗಳ ಸಂಕೀರ್ಣ ಸಂವಾದವಾಗಿದೆ ಈ ಅಂಶಗಳು ವಿಭಿನ್ನ ವ್ಯಕ್ತಿಗಳಿಗೆ ಭಿನ್ನವಾಗಿರುವುದರಿಂದ ಏನಾಗಬಹುದು ಎಂದರೆ ಸಂಘಟಿತ ಕಲಿಕೆಯ ಅನುಭವದ ಸಮಯದಲ್ಲಿ ಕಲಿಕೆಯು ನಿರ್ದಿಷ್ಟವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇರುವುದಿಲ್ಲ ನಾವು ಕಲಿಯುತ್ತಲೇ ಇರುವಾಗ ಪ್ರಪಂಚದ ಬಗ್ಗೆ ನಮ್ಮ ದೃಷ್ಟಿಕೋನವೂ ಬದಲಾಗುತ್ತದೆ ಏಕೆಂದರೆ ನಾವು ಸ್ವಾಧೀನಪಡಿಸಿಕೊಳ್ಳುವ ಹೊಸ ವಿಷಯ ನಾವು ಈಗಾಗಲೇ ತಿಳಿದಿರುವ ವಿಷಯದ ಮೇಲೆ ನಿರ್ಮಾಣವಾಗುತ್ತದೆ ಮತ್ತು ಕೆಲವೊಮ್ಮೆ ನಾವು ಕಲಿತದ್ದೆಲ್ಲವೂ ನಮಗೆ ವ್ಯತ್ಯಾಸವನ್ನುಂಟುಮಾಡಬಹುದು ಕೆಲವೊಮ್ಮೆ ನಮಗೆ ವ್ಯತ್ಯಾಸವನ್ನುಂಟು ಮಾಡದಿರಬಹುದು ಆದರೂ ಪ್ರಪಂಚದ ಬಗ್ಗೆ ನಮ್ಮ ದೃಷ್ಟಿಕೋನ ಬದಲಾಗುತ್ತಲೇ ಇರುತ್ತದೆ ಈಗ ಮಾಹಿತಿಯನ್ನು ಹೊಂದಿರುವುದು ಕಲಿಕೆಯ ಸಮಾನಾರ್ಥಕವಲ್ಲ ಇದರರ್ಥ ನೀವು ಕೇವಲ ಮಾಹಿತಿಯನ್ನು ಸಂಗ್ರಹಿಸಿದರೆ ಅದು ಕಲಿಕೆಗೆ ಸಮಾನಾರ್ಥಕವಾಗಲ್ಲ ಮಾಹಿತಿಯ ಸ್ವಾಧೀನ ಮಾಡುವುದರಿಂದ ನೀವು ಅದನ್ನು ಪುನರುತ್ಪಾದಿಸಬಹುದು ಆದರೆ ಅದು ಹೊಸ ಜ್ಞಾನವನ್ನು ಪಡೆದುಕೊಳ್ಳಲು ಅನುವಾದಿಸುವುದಿಲ್ಲ ಆದ್ದರಿಂದ ಕೇವಲ ಮಾಹಿತಿಯನ್ನು ಹೊಂದಿರುವುದು ಕಲಿಕೆಯ ಸಮಾನಾರ್ಥಕವಲ್ಲ ಇದನ್ನು ಸ್ವಲ್ಪ ನರವಿಜ್ಞಾನದ ದೃಷ್ಟಿಕೋಣದಿಂದ ನೋಡೋಣ ಮೆದುಳಿನಲ್ಲಿ ಕೆಲವು ಸೂಕ್ತ ಮತ್ತು ಅಪೇಕ್ಷಣೀಯ ಸಿನಾಪ್ಸ್ಗಳನ್ನು ಪುನರಾವರ್ತಿತವಾಗಿ ಬಳಸುವುದರ ಮೂಲಕ ಕಲಿಕೆ ಸ್ಥಿರಗೊಳ್ಳುತ್ತದೆ ಆದ್ದರಿಂದ ಕಲಿಕೆ ಮೆದುಳಿನಲ್ಲಿ ನಡೆಯುತ್ತದೆ ಶಾರೀರಿಕವಾಗಿ ಏನಾಗುತ್ತದೆ ಎಂದರೆ ಕೆಲವು ಸಿನಾಪ್ಸ್ಗಳು ಪುನರಾವರ್ತಿತ ಬಳಕೆಯಿಂದಾಗಿ ಸ್ಥಿರವಾಗುತ್ತವೆ ಅವು ಸ್ವಲ್ಪಮಟ್ಟಿಗೆ ಅರೆ ಶಾಶ್ವತವಾಗುತ್ತವೆ ಆದ್ದರಿಂದ ಕಲಿಕೆಯನ್ನು ಅಪೇಕ್ಷಣೀಯ ಸಿನಾಪ್ಸ್ಗಳನ್ನು ಸ್ಥಿರಗೊಳಿಸುವ ದೃಷ್ಟಿಯಿಂದ ವ್ಯಾಖ್ಯಾನಿಸಬಹುದು ನೀವು ಕೆಲವು ಅನಪೇಕ್ಷಿತ ಸಿನಾಪ್ಸ್ಗಳನ್ನು ಸ್ಥಿರಗೊಳಿಸಬಹುದು ಅದು ಕೆಲವು ಕೆಟ್ಟ ಅಭ್ಯಾಸಗಳನ್ನು ಪಡೆಯಲು ಕಾರಣವಾಗುತ್ತದೆ ನರವಿಜ್ಞಾನದ ದೃಷ್ಟಿಕೋಣದಿಂದ ನೋಡುವ ಇನ್ನೊಂದು ವಿಧಾನವು ಕಲಿಕೆ ಮೆದುಳಿನಲ್ಲಿ ಹೊಸ ಮಾದರಿಗಳನ್ನು ಅಥವಾ ಸಂಘಟನೆಯನ್ನು ಹೇರುತ್ತದೆ ಮತ್ತು ನರ ಕೋಶಗಳ ಚಟುವಟಿಕೆಯ ಎಲೆಕ್ಟ್ರೋಫಿಸಿಯೋಲಾಜಿಕಲ್ ರೆಕಾರ್ಡಿಂಗ್ಗಳಿಂದ ಈ ವಿದ್ಯಮಾನವನ್ನು ದೃಢಪಡಿಸಲಾಗಿದೆ ಇಲ್ಲಿ ಗಮನಿಸಿದ ಸಂಗತಿಯೆಂದರೆ ನೀವು ಕಲಿಯುತ್ತಲೇ ಲಭ್ಯವಿರುವ ಪ್ರಾಯೋಗಿಕ ವಿಧಾನಗಳ ಮೂಲಕ ಮೆದುಳಿನ ಸಂಘಟನೆಯ ಹೊಸ ಮಾದರಿಗಳನ್ನು ಗಮನಿಸಬಹುದು ಈಗ ಕಲಿಕೆಯ ಸಿದ್ಧಾಂತಗಳ ಸಂಪೂರ್ಣ ಗುಂಪಿದೆ ಮತ್ತು ಇನ್ನೂ ಹೊಸ ಸಿದ್ಧಾಂತಗಳು ಪ್ರಚಲಿತದಲ್ಲಿವೆ ನಮಗೆ ತಿಳಿದಿರುವ ಅತ್ಯಂತ ಹಳೆಯದು "ನಿಲವು ಆಧಾರಿತ" ಮೆದುಳಿನೊಳಗೆ ನಿಖರವಾಗಿ ಏನು ನಡೆಯುತ್ತಿದೆ ಎಂದು ನಮಗೆ ತಿಳಿದಿಲ್ಲ ಎಂಬ ಮಾತನ್ನು ಇದು ಆಧರಿಸಿದೆ ಏಕೆಂದರೆ ಈ ನಿರ್ದಿಷ್ಟ ದೃಷ್ಟಿಕೋನವು 20ನೇ ಶತಮಾನದ ಆರಂಭದಲ್ಲಿ ಅಸ್ತಿತ್ವಕ್ಕೆ ಬಂದಿತ್ತು ಮತ್ತು ಇಲ್ಲಿ ನಡವಳಿಕೆಯ ಶಾಲೆಯು ನುಡಿದಂತೆ ಕಂಡೀಷನಿಂಗ್ ಮೂಲಕ ಹೊಸ ನಡವಳಿಕೆಯನ್ನು ಪಡೆದುಕೊಳ್ಳುವುದು ಕಲಿಕೆ ಜನರಿಗೆ ಕೆಲವು ಪ್ರಚೋದನೆಗಳನ್ನು ನೀಡಲಾಗುತ್ತದೆ ಮತ್ತು ಅವರು ಕೆಲವು ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಾರೆ ಕಂಡೀಷನಿಂಗ್ ಮೂಲಕ ನಾವು ಜನರನ್ನು ಅಪೇಕ್ಷಣೀಯ ರೀತಿಯಲ್ಲಿ ಪ್ರತಿಕ್ರಿಯಿಸುವಂತೆ ಮಾಡಬಹುದು ಆದ್ದರಿಂದ "ನಿಲವು ಆಧಾರಿತ" ಎಂದರೇನು ದಶಕಗಳಿಂದ ಇದರ ಬಗ್ಗೆ ಅಪಾರ ಪ್ರಮಾಣದ ಟೀಕೆಗಳು ನಡೆದಿವೆ ಆದರೆ ನಿಲವು ಆಧಾರಿತ ಸಿದ್ಧಾಂತದಿಂದ ಬಂದ ಅನೇಕ ಅಭ್ಯಾಸಗಳು ಇನ್ನೂ ಪ್ರಾಥಮಿಕ ಮತ್ತು ವಿಶ್ವವಿದ್ಯಾನಿಲಯದ ಶಿಕ್ಷಣದ ಅವಧಿಯಲ್ಲಿ ಬಳಕೆಯಲ್ಲಿದೆ ಮತ್ತೊಂದು ಸಿದ್ಧಾಂತವೆಂದರೆ "ಬೌದ್ಧಿಕತೆ" 1940ರ ದಶಕದಲ್ಲಿ ಮೆದುಳಿನಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಸ್ವಲ್ಪ ಮಟ್ಟಿಗೆ ಅರ್ಥಮಾಡಿಕೊಳ್ಳಲಾಗಿತ್ತು ಇದರ ಆಧಾರದ ಮೇಲೆ ಮಾನವರು ತಮ್ಮ ಜ್ಞಾನವನ್ನು ಉತ್ಪಾದಿಸುವ ಮೂಲಕ ಮತ್ತು ಅರಿವಿನ ಸಾಮರ್ಥ್ಯಗಳ ಅನುಕ್ರಮ ಅಭಿವೃದ್ಧಿಯ ಮೂಲಕ ಕಲಿಯುತ್ತಾರೆ ಎಂದು ಭಾವಿಸಲಾಯಿತು ಈ ಅರಿವಿನ ಸಾಮರ್ಥ್ಯಗಳ ಬಗ್ಗೆ ನಾವು ಹೆಚ್ಚು ತಿಳಿದುಕೊಳ್ಳೋಣ ಮತ್ತು ಇವುಗಳಲ್ಲಿ ಗುರುತಿಸುವಿಕೆ ನೆನಪು ತಿಳುವಳಿಕೆ ಅಪ್ಲಿಕೇಶನ್ ಪ್ರತಿಫಲನ ವಿಶ್ಲೇಷಣೆ ಮೌಲ್ಯಮಾಪನ ಮತ್ತು ಸೃಷ್ಟಿ ಸೇರಿವೆ ಇವೆಲ್ಲವೂ ಮನುಷ್ಯನು ಮಾಡಬಹುದಾದ ಅರಿವಿನ ಚಟುವಟಿಕೆಗಳು ಆದ್ದರಿಂದ ಆ ಮಟ್ಟಿಗೆ ನಮ್ಮ ಕಲಿಕೆಯನ್ನುಈ ಅರಿವಿನ ಚಟುವಟಿಕೆಗಳ ಮೂಲಕ ನೋಡಬಹುದು ನಂತರ ಬಂದಿದ್ದು ಸಾಮಾಜಿಕ ರಚನಾತ್ಮಗಳು ಮೂಲಕ ತಮ್ಮ ಸಂಪೂರ್ಣ ಶಾಲಾ ಕಲಿಕೆಯನ್ನು ಕಟ್ಟುನಿಟ್ಟಾಗಿ ಅನುಸರಿಸುತ್ತವೆ ಡಿಸ್ಕವರಿ ಲರ್ನಿಂಗ್ ಹ್ಯಾಂಡ್ಸ್ ಆನ್ ಲರ್ನಿಂಗ್ ಅನುಭವಿ ಸಹಕಾರಿ ಪ್ರಾಜೆಕ್ಟ್ ಆಧಾರಿತ ಕಾರ್ಯ ಆಧಾರಿತ ಕಲಿಕೆ ಮುಂತಾದ ತಂತ್ರಗಳು ಈ ರಚನಾತ್ಮಕ ಸಿದ್ಧಾಂತವನ್ನು ಆಧರಿಸಿವೆ ಈಗ ಇತ್ತೀಚಿನದನ್ನು ಹ್ಯೂಟಾಗೊಜಿ ಎಂದು ಕರೆಯಲಾಗುತ್ತದೆ ಇದು ಸ್ವಯಂ ನಿರ್ಧರಿಸಿದ ಕಲಿಕೆಯ ಅಧ್ಯಯನವಾಗಿದೆ ಇದರ ಅರ್ಥವೇನೆಂದರೆ ಇದು ಸ್ವಯಂ ನಿರ್ಧರಿಸಿದ ಕಲಿಕೆಯ ಒಂದು ರೂಪವಾಗಿದೆ ಇದು ಪಚಾರಿಕ ಮತ್ತು ಅನೌಪಚಾರಿಕ ಸಂದರ್ಭಗಳಲ್ಲಿ ಕಲಿಕೆ ಮತ್ತು ಬೋಧನೆಯನ್ನು ಕಲಿಯುವವರ ಕೇಂದ್ರೀಕತೆಯಿಂದ ನಡೆಸುತ್ತದೆ ಈಗ ಇದನ್ನು ತಾಂತ್ರಿಕವಾಗಿ ಸಾಮಾಜಿಕ ರಚನಾತ್ಮಕತೆಯ ಅಡಿಯಲ್ಲಿ ಗ್ರಹಿಸಬಹುದು ಆದರೆ ಇಲ್ಲಿ ಅದು ಇದನ್ನು ಎತ್ತಿ ತೋರಿಸುತ್ತದೆ ಅಂದರೆ ಜ್ಞಾನವನ್ನು ಸಂಪಾದಿಸುವುದಕ್ಕಿಂತ ಕಲಿಯುವುದು ಹೇಗೆ ಎಂದು ತಿಳಿದುಕೊಳ್ಳುವುದು ಹೆಚ್ಚು ಮುಖ್ಯವಾದ ಕೌಶಲ್ಯ ಎಂಜಿನಿಯರಿಂಗ್ ಕಾರ್ಯಕ್ರಮದ ಪದವೀಧರರು ಸ್ವತಃ ಹೇಗೆ ಕಲಿಯಬೇಕೆಂದು ತಿಳಿದಿರಬೇಕು ನಮ್ಮ ಸಮುದಾಯಗಳು ಕೆಲಸದ ಸ್ಥಳಗಳು ತಂತ್ರಜ್ಞಾನಗಳ ರಚನೆಗಳು ನಿರಂತರವಾಗಿ ಬದಲಾಗುತ್ತಿರುವುದರಿಂದ ನೀವು ಸ್ಥಿರವಾಗಿರಲು ಸಾಧ್ಯವಿಲ್ಲ ಮತ್ತು ನೀವು ನಿರಂತರವಾಗಿ ಕಲಿಯಬೇಕಾಗುತ್ತದೆ ಇದರಿಂದ ಹ್ಯೂಟಾಗೊಜಿ ಸಹಚರರು ತಮ್ಮ ಕಲಿಕೆಯ ಸಂದರ್ಭಗಳನ್ನು ಮತ್ತು ಮಾಹಿತಿ ತಂತ್ರಜ್ಞಾನದಿಂದ ಪಡೆದಿರುವ ಲಾಭಗಳನ್ನು ಹಂಚಿಕೊಳ್ಳುವ ಮೂಲಕ ಶೈಕ್ಷಣಿಕ ವಾತಾವರಣವನ್ನು ವಿಶ್ಲೇಷಿಸುತ್ತಾರೆ ಮತ್ತು ಸಹ ರಚಿಸುತ್ತಾರೆ ಅಂದರೆ ನೀವು ಸಾಮಾಜಿಕ ಸಂವಹನಗಳ ಮೂಲಕ ಉತ್ತಮವಾಗಿ ಕಲಿಯುತ್ತೀರಿ ಒಬ್ಬರು ನಿಜವಾಗಿಯೂ ಅಂತಹ ಕಲಿಕೆಯ ಸಂದರ್ಭಗಳನ್ನು ಯೋಜಿಸಬೇಕು ಮಾಹಿತಿ ತಂತ್ರಜ್ಞಾನದ ಪಾತ್ರವೆಂದರೆ ಗೆಳೆಯರು ಯಾವಾಗಲೂ ಮುಖಾಮುಖಿಯಾಗಿರಬೇಕಾಗಿಲ್ಲ ಅವರು ಇಂಟರ್ನೆಟ್ ಮೂಲಕ ಪರಸ್ಪರ ಸಂವಹನ ನಡೆಸಬಹುದು ಮತ್ತೊಂದು ಕಲಿಕೆಯ ಸಿದ್ಧಾಂತವೆಂದರೆ "ಬಾಂಧವ್ಯ ಬೆಳಸುವಿಕೆ" ಇದು ಮಾಹಿತಿ ತಂತ್ರಜ್ಞಾನದಲ್ಲಿನ ಇಂದಿನ ಬೆಳವಣಿಗೆಯ ಫಲಿತಾಂಶವಾಗಿದೆ ಬಾಂಧವ್ಯ ಬೆಳಸುವಿಕೆ ಎನ್ನುವುದು ಅವ್ಯವಸ್ಥೆ ನೆಟ್ವರ್ಕ್ ಮತ್ತು ಸಂಕೀರ್ಣತೆ ಮತ್ತು ಸ್ವ ಸಂಘಟನಾ ಸಿದ್ಧಾಂತಗಳಿಂದ ಅನ್ವೇಷಿಸಲ್ಪಟ್ಟ ತತ್ವಗಳ ಏಕೀಕರಣವಾಗಿದೆ ಜ್ಞಾನವು ನೀಹಾರಿಕೆ ಪರಿಸರದಲ್ಲಿ ಪ್ರಸರಣ ರೀತಿಯಲ್ಲಿ ಅಸ್ತಿತ್ವದಲ್ಲಿದೆ ಎಂದು ನಾವು ಪರಿಗಣಿಸುತ್ತೇವೆ ಆದ್ದರಿಂದ ನೀವು ಅನ್ವೇಷಿಸುತ್ತಲೇ ಇರುವಾಗ ಏನಾಗುತ್ತದೆ ಉದಾಹರಣೆಗೆ ಕಲಿಯುವವರಾಗಿ "ಬಾಂಧವ್ಯ ಬೆಳಸುವಿಕೆ" ಈ ಪರಿಕಲ್ಪನೆ ಏನು ಮತ್ತು ನಿಮ್ಮ ವಿಷಯಕ್ಕೆ ಸಂಬಂಧಿಸಿದಂತೆ ಅದು ನಿಮಗೆ ಹೇಗೆ ಉಪಯುಕ್ತವಾಗಲಿದೆ ಎಂಬುದನ್ನು ನೀವೇ ಅನ್ವೇಷಿಸಬಹುದು ನೀವು ಅನ್ವೇಷಿಸಿದಾಗ ವಿವಿಧ ವೆಬ್ಸೈಟ್ಗಳಲ್ಲಿ ಅಪಾರ ಪ್ರಮಾಣದ ಜ್ಞಾನ ಲಭ್ಯವಿದೆ ನೀವು ಅದನ್ನು ಹೇಗೆ ಮುಂದುವರಿಸುತ್ತೀರಿ ಎಂಬುದರ ಆಧಾರದ ಮೇಲೆ ನಿಮ್ಮ ಕಲಿಕೆ ಭಿನ್ನವಾಗಿರುತ್ತದೆ ಆದ್ದರಿಂದ ನಿಮ್ಮ "ಬಾಂಧವ್ಯ ಬೆಳಸುವಿಕೆ" ಕಲಿಕೆಯ ಸಾಧನವಾಗಿದ್ದು ಅದನ್ನು ನೀವು ರೇಖಾತ್ಮಕವಲ್ಲದವೆಂದು ಪರಿಗಣಿಸಬಹುದು ಮತ್ತು ಅದನ್ನು ಮೊದಲೇ ನಿರ್ಧರಿಸಲಾಗುವುದಿಲ್ಲ ನಿರ್ದಿಷ್ಟ ಪಠ್ಯಪುಸ್ತಕವನ್ನು ಓದುವಂತೆ ನೀವು ಕಲಿಯಬೇಕಾದ ವಿಧಾನ ಇದು ಆದ್ದರಿಂದ ಇವು ಕೆಲವು ಕಲಿಕೆಯ ಸಿದ್ಧಾಂತಗಳಾಗಿವೆ ಇನ್ನೂ ಹಲವು ಸಿದ್ಧಾಂತಗಳನ್ನು ಪಟ್ಟಿ ಮಾಡಬಹುದು ಆದರೆ ಇವು ಇಂದಿನ ಪ್ರಬಲ ಕಲಿಕೆಯ ಸಿದ್ಧಾಂತಗಳಾಗಿವೆ ಈಗ ಶೈಕ್ಷಣಿಕ ಮನಶ್ಶಾಸ್ತ್ರಜ್ಞರು ಕಲಿಕೆಯ ಪ್ರಕ್ರಿಯೆಯ ತತ್ವಗಳನ್ನು ಮತ್ತು ಕಲಿಕೆಯ ಕೆಲವು ತತ್ವಗಳನ್ನು ಪಡೆದುಕೊಂಡಿದ್ದಾರೆ ಕೆಲವು ಉದಾಹರಣೆಗಳೆಂದರೆ "ಸಾಮೀಪ್ಯ" ಅನ್ನು ನೋಡೋಣ ಇದೇನೆಂದರೆ ಕಲಿಕೆಯು ನೀವು ಕಲಿಯುತ್ತಿರುವ ಸಂದರ್ಭವನ್ನು ಅವಲಂಬಿಸಿರುತ್ತದೆ ಇಲ್ಲಿಯೇ ಸಂಧಾನದ ಅರ್ಥಗಳು ನೆಲೆಗೊಂಡಿರುವ ಅರಿವು ಚಟುವಟಿಕೆ ಸಿದ್ಧಾಂತ ಇತ್ಯಾದಿಗಳು ಪ್ರಸ್ತುತವಾಗಲು ಪ್ರಾರಂಭಿಸುತ್ತವೆ ನಾವು ಈ ವಿಷಯಗಳನ್ನು ಅನ್ವೇಷಿಸಲು ಹೋಗುವುದಿಲ್ಲ ಆದರೆ ನಾವು ಅರಿತುಕೊಳ್ಳಬೇಕಾದ ಸಂಗತಿಯೆಂದರೆ ಕಲಿಕೆಯ ತತ್ವಗಳನ್ನು ಹಲವಾರು ವರ್ಷಗಳಿಂದ ಗುರುತಿಸಲಾಗುತ್ತಿದೆ ಈಗ ಅಸೆಸ್ಮೆಂಟ್ ಅಥವಾ ಅಂದಾಜುವಿಕೆ ಎಂಬ ಇನ್ನೊಂದು ವಿಷಯಕ್ಕೆ ಬರೋಣ ಅಂದಾಜುವಿಕೆ ಎಂದರೇನು ಅಂದಾಜುವಿಕೆ ಕಾರ್ಯಕ್ಷಮತೆಯ ಅಳತೆಯಾಗಿದೆ ಉದಾಹರಣೆಗೆ ಕಲಿಯುವವರು ಏನನ್ನಾದರೂ ಕಲಿತಿದ್ದಾರೆಂದು ನಮಗೆ ಹೇಗೆ ಗೊತ್ತಾಗುತ್ತದೆ ಆದ್ದರಿಂದ ಕಲಿಕೆಯ ಪರಿಣಾಮವಾಗಿ ಅವನು ನಿರ್ವಹಿಸಬೇಕಾಗಿದೆ ಈ ಕಾರ್ಯಕ್ಷಮತೆಯು ಸಮಸ್ಯೆಯನ್ನು ಪರಿಹರಿಸುವ ಅಥವಾ ಪ್ರಸ್ತುತಿಯನ್ನು ಮಾಡುವ ಅಥವಾ ಪ್ರಯೋಗಾಲಯದಲ್ಲಿ ಪ್ರಯೋಗವನ್ನು ಮಾಡಿದಂತೆಯೇ ಆಗಿರಬಹುದು ಅಂತಹ ಅನೇಕ ಚಟುವಟಿಕೆಗಳಿವೆ ಅದನ್ನು ವಿದ್ಯಾರ್ಥಿಯು ಎಷ್ಟರ ಮಟ್ಟಿಗೆ ಕಲಿತಿದ್ದಾನೆ ಎಂಬುದನ್ನು ಅಳೆಯಲು ಬಳಸಬಹುದು ಯಾರಾದರೂ ಪ್ರಯೋಗ ಮಾಡಿದ ನಂತರ ಏನಾಗುತ್ತದೆ ಮೌಲ್ಯಮಾಪನವು ಅಂದಾಜುವಿಕೆಯ ವ್ಯಾಖ್ಯಾನವಾಗಿದೆ ಅಂದರೆ ವಿದ್ಯಾರ್ಥಿಯು ಯಾವ ರೀತಿಯಲ್ಲಿ ಪ್ರಯೋಗವನ್ನು ಮಾಡಿದ್ದಾನೆ ಮತ್ತು ಫಲಿತಾಂಶಗಳನ್ನು ಪಡೆದಿದ್ದಾನೆ ಎಂದು ಬೋಧಕರು ಗಮನಿಸಿದ ನಂತರ ಅವರು ಅದಕ್ಕೆ ಒಂದು ಅಂಕ ಅಥವಾ ದರ್ಜೆಯನ್ನು ನೀಡುತ್ತಾರೆ ಅಂಕ ಅಥವಾ ದರ್ಜೆಯನ್ನು ನೀಡುವ ಪ್ರಕ್ರಿಯೆಯನ್ನು ಮೌಲ್ಯಮಾಪನ ಎಂದು ಪರಿಗಣಿಸಲಾಗುತ್ತದೆ ದುರದೃಷ್ಟವಶಾತ್ ಬೋಧನಾ ಸಮುದಾಯದಲ್ಲೂ ಅಂದಾಜುವಿಕೆ ಮತ್ತು ಮೌಲ್ಯಮಾಪನ ಪದಗಳನ್ನು ಪರಸ್ಪರ ಬದಲಾಯಿಸಲಾಗುತ್ತದೆ ಆದ್ದರಿಂದ ಅಂದಾಜುವಿಕೆ ಮತ್ತು ಮೌಲ್ಯಮಾಪನ ನಡುವೆ ಸ್ಪಷ್ಟ ವ್ಯತ್ಯಾಸ ಇರಬೇಕು ಈಗ ಪ್ರಶ್ನೆಯೇನೆಂದರೆ ವಿದ್ಯಾರ್ಥಿಗಳು ಕಲಿಕೆಗೆ ಹೇಗೆ ತಯಾರಿ ನಡೆಸುತ್ತಾರೆ ಅವರು ತಮ್ಮ ಕಲಿಕೆಯನ್ನು ಹೇಗೆ ಯೋಜಿಸುತ್ತಾರೆ ಎಂದು ಏಕೆಂದರೆ ಯಾವುದೇ ಸೆಮಿಸ್ಟರ್ನ ಆರಂಭದಲ್ಲಿ ಒಬ್ಬ ವಿದ್ಯಾರ್ಥಿ ನಿಜವಾಗಿಯೂ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆ ಮಾಡಲು ಬಯಸುತ್ತಾನೆ ಅವನು ಉತ್ತಮ ದರ್ಜೆಯನ್ನು ಪಡೆಯಲು ಬಯಸುತ್ತಾನೆ ಅವನು ಉತ್ತಮ ದರ್ಜೆಯನ್ನು ಹೇಗೆ ಪಡೆಯಬಹುದು ವಿನ್ಯಾಸಗೊಳಿಸಲಾದ ವಿವಿಧ ಪರೀಕ್ಷೆಗಳಲ್ಲಿ ಅವನು ಎಷ್ಟು ಚೆನ್ನಾಗಿ ಪ್ರದರ್ಶನ ನೀಡಿದ್ದಾನೆ ಎಂಬುದರ ಮೇಲೆ ಅದು ಅವಲಂಬಿತವಾಗಿರುತ್ತದೆ ಇದು ವರ್ಗ ಪರೀಕ್ಷೆಯಾಗಿರಬಹುದು ಕಾರ್ಯಯೋಜನೆಯಾಗಿರಬಹುದು ಪ್ರಯೋಗಾಲಯವಾಗಿರಬಹುದು ಅಥವಾ ಇದು ಅಂತಿಮ ಸೆಮಿಸ್ಟರ್ ಪರೀಕ್ಷೆಯಾಗಿರಬಹುದು ಆದ್ದರಿಂದ ಏನಾಗುತ್ತದೆ ಎಂದರೆ ವಿದ್ಯಾರ್ಥಿಯು ತಾನಾಗಿಯೇ ತಿಳಿದುಕೊಳ್ಳಬೇಕು ಅಥವಾ ಶಿಕ್ಷಕರು ಯಾವ ರೀತಿಯ ಅಂದಾಜುವಿಕೆ ಸಾಧನಗಳಿವೆ ಎಂದು ಹೇಳಬೇಕು ಇದರ ಅನುಸಾರ ವಿದ್ಯಾರ್ಥಿಗಳು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಬೇಕು ಆದ್ದರಿಂದ ಮುಖ್ಯವಾಗಿ ನಿಮ್ಮ ಅಂದಾಜುವಿಕೆಗಳ ಮೂಲಕ ನೀವು ಯಾವ ಅಂಶವನ್ನು ಮುಖ್ಯವೆಂದು ಪರಿಗಣಿಸುವಿರಿ ಎಂಬುದನ್ನು ಹೇಳುತ್ತಿದ್ದೀರಿ ಏಕೆಂದರೆ ವಿದ್ಯಾರ್ಥಿಯು ಮುಖ್ಯವಾದುದು ಎಂದು ಪರಿಗಣಿಸುವ ವಿಷಯದಲ್ಲಿ ಸಮಯವನ್ನು ಕಳೆಯುತ್ತಾನೆ ಆದ್ದರಿಂದ ಇದನ್ನು ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ಶಿಕ್ಷಕರು ತರಗತಿಯಲ್ಲಿ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಅಥವಾ ತರಗತಿಯಲ್ಲಿ ವಿದ್ಯಾರ್ಥಿಗಳಿಂದ ಸಮಸ್ಯೆಯನ್ನು ಪರಿಹರಿಸುವ ಮೂಲಕ ಅಥವಾ ಅಂತಿಮ ಸೆಮಿಸ್ಟರ್ ಪರೀಕ್ಷೆಗಳಲ್ಲಿ ಸರಿಯಾದ ರೀತಿಯ ಪ್ರಶ್ನೆಗಳನ್ನು ನೀಡುವ ಮೂಲಕ ತಮ್ಮ ವಿದ್ಯಾರ್ಥಿಗಳಿಗೆ ಅಂದಾಜುವಿಕೆ ಬಗ್ಗೆ ಮಾರ್ಗದರ್ಶನ ನೀಡಬಹುದು ಈ ರೀತಿಯಾಗಿ ನೀವು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿ ಕಲಿಯಲು ಮಾರ್ಗದರ್ಶನ ನೀಡಲು ಸಾಧ್ಯವಾಗುತ್ತದೆ ಆದ್ದರಿಂದ ನಿಮ್ಮ ಅಂದಾಜುವಿಕೆ ಕಳಪೆಯಾಗಿದ್ದರೆ ಸ್ವಯಂಚಾಲಿತವಾಗಿ ವಿದ್ಯಾರ್ಥಿಗಳ ಕಲಿಕೆ ಕೂಡ ಕಳಪೆಯಾಗಿರುತ್ತದೆ ಆದ್ದರಿಂದ ಒಂದು ರೀತಿಯಲ್ಲಿ ಅಂದಾಜುವಿಕೆ ಕೋರ್ಸ್ನ ಅಂಶಗಳನ್ನು ಸಂಪರ್ಕಿಸುವ ಅಂಟು ಹಾಗೂ ಅದು ಅದರ ವಿಷಯ ಸೂಚನಾ ವಿಧಾನಗಳು ಕೌಶಲ್ಯ ಮತ್ತು ಅಭಿವೃದ್ಧಿ ಆದ್ದರಿಂದ ಸಾರಾಂಶದಲ್ಲಿ ನೀವು ಹೇಳಬಹುದು ಅಂದಾಜುವಿಕೆ ನಿಜವಾಗಿಯೂ ವಿದ್ಯಾರ್ಥಿಗಳ ಕಲಿಕೆಯನ್ನು ಪ್ರೇರೇಪಿಸುತ್ತದೆ ಆದ್ದರಿಂದ ಆ ಮಟ್ಟಿಗೆ ಅಂದಾಜುವಿಕೆ ಕಲಿಕೆಗೆ ನಿಜವಾಗಿಯೂ ಕೇಂದ್ರವಾಗಿದೆ ನೀವು ಹೊಂದಿರುವ ಅಂದಾಜುವಿಕೆಯ ಪ್ರಕಾರಗಳು ಯಾವುವು ರಚನಾಪೂರ್ವ ಅಂದಾಜುವಿಕೆ ಎಂದರೆ ನೀವು ಕಲಿಕೆಯನ್ನು ಸುಗಮಗೊಳಿಸುವ ಸಾಧನವಾಗಿ ಅಂದಾಜುವಿಕೆಯನ್ನು ಬಳಸುತ್ತಿರುವಿರಿ ಉದಾಹರಣೆಗೆ ನೀವು ತರಗತಿಯಲ್ಲಿ ಪ್ರಶ್ನೆಯನ್ನು ಕೇಳುತ್ತೀರಾ ಅಥವಾ ರಸಪ್ರಶ್ನೆ ನಡೆಸುತ್ತೀರಾ ನೀವು ಇವುಗಳಿಗೆ ಅಂಕಗಳನ್ನು ನೀಡುವುದಿಲ್ಲ ಆದರೆ ಇದು ಮುಖ್ಯವಾಗಿ ಶಿಕ್ಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತಿಕ್ರಿಯೆಯಾಗಿ ಕಾರ್ಯನಿರ್ವಹಿಸುತ್ತದೆ ಇದನ್ನೇ ನಾವು ರಚನಾಪೂರ್ವ ಅಂದಾಜುವಿಕೆ ಎಂದರೆ ವಿದ್ಯಾರ್ಥಿಯು ಒಂದು ಹಂತದವರೆಗೆ ಅಥವಾ ಪಠ್ಯಕ್ರಮದ ಕೊನೆಯಲ್ಲಿ ಏನು ಕಲಿತಿದ್ದಾನೆ ಎಂಬುದನ್ನು ನಿರ್ಧರಿಸಲು ನೀವು ಅಂದಾಜುವಿಕೆ ಮಾಡುತ್ತಿದ್ದೀರಿ ಆದ್ದರಿಂದ ನೀವು ಇಲ್ಲಿ ನಿಜವಾಗಿಯೂ ವಿದ್ಯಾರ್ಥಿಯ ಕಾರ್ಯಕ್ಷಮತೆಯನ್ನು ಶ್ರೇಣೀಕರಿಸುತ್ತೀರಿ ಅಥವಾ ಗುರುತಿಸುತ್ತೀರಿ ಕೆಲವು ಪರಿಶುದ್ಧರು ಎಂದಿಗೂ ಕೂಡು ಅಂದಾಜುವಿಕೆ ಖಂಡಿತವಾಗಿಯೂ ಅಪೇಕ್ಷಣೀಯವಾಗಿದ್ದರೂ ನಾವು ಅದನ್ನು ಸಂಪೂರ್ಣವಾಗಿ ಅವಲಂಬಿಸಲಾಗುವುದಿಲ್ಲ ಈಗ ಅಂದಾಜುವಿಕೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಇರಿಸಿಕೆ ಅಂದಾಜುವಿಕೆ ಶಿಕ್ಷಣದ ಪರಿಣಾಮಗಳೊಂದಿಗೆ ಹೊಂದಾಣಿಕೆಯಾಗಿರಬೇಕು ಪರಿಣಾಮಗಳ ಬಗ್ಗೆ ನಾವು ನಂತರದ ಘಟಕಗಳಲ್ಲಿ ವಿವರವಾಗಿ ನೋಡುತ್ತೇವೆ ಉದಾಹರಣೆಗೆ ಎಲೆಕ್ಟ್ರಾನಿಕ್ಸ್ನಲ್ಲಿ ವಿದ್ಯಾರ್ಥಿಯು ಕೆಲವು ಸಮಸ್ಯೆಗಳನ್ನು ಪರಿಹರಿಸಬೇಕು ಎನ್ನುವ ಪರಿಣಾಮ ಇದೆ ಅಂದರೆ ಅವನು ಸರ್ಕ್ಯೂಟ್ ವಿನ್ಯಾಸಗೊಳಿಸಲು ಶಕ್ತನಾಗಿರಬೇಕು ಅದು ಅದರ ಗುರಿ ಆದರೆ ನಿಜವಾದ ಅಂದಾಜುವಿಕೆಯಲ್ಲಿ ನೀವು ಸಾಧನದ ಸಿದ್ಧಾಂತವನ್ನು ಮಾತ್ರ ಕೇಳುತ್ತೀರಿ ಅಥವಾ ಸರ್ಕ್ಯೂಟ್ ಅನ್ನು ವಿವರಿಸಲು ಕೇಳುತ್ತೀರಿ ಅಥವಾ ಸರ್ಕ್ಯೂಟ್ನ ಕಾರ್ಯ ಏನು ಎಂದು ಕಂಡುಹಿಡಿಯಲು ಹೇಳುತ್ತೀರಿ ನಿಮ್ಮ ಅಂದಾಜುವಿಕೆ ಇದಕ್ಕೆ ಮಾತ್ರ ಸೀಮಿತವಾಗಿದ್ದರೆ ಇದರರ್ಥ ನಿಮ್ಮ ಅಂದಾಜುವಿಕೆ ಹೇಳಲಾದ ಪರಿಣಾಮಗಳೊ೦ದಿಗೆ ಹೊಂದಾಣಿಕೆಯಾಗುವುದಿಲ್ಲವೆಂದು ಇದು ಬಹಳ ಮುಖ್ಯವಾದ ಗುಣಲಕ್ಷಣಗಳಲ್ಲಿ ಒಂದಾಗಿದೆ ಮತ್ತು ದುರದೃಷ್ಟವಶಾತ್ ಇಂದು ನೀವು ಹೆಚ್ಚಿನ ಪರೀಕ್ಷಾ ಪತ್ರಿಕೆಗಳು ಅಥವಾ ವಿಶ್ವವಿದ್ಯಾನಿಲಯದ ಪರೀಕ್ಷೆಗಳನ್ನು ನೋಡಿದರೆ ಅಂದಾಜುವಿಕೆ ಮತ್ತು ಪಠ್ಯಕ್ರಮದ ಪರಿಣಾಮಗಳ ನಡುವೆ ಒಟ್ಟು ಹೊಂದಾಣಿಕೆಯ ಕೊರತೆಯಿದೆ ಆದ್ದರಿಂದ ನೀವು ನಿಮ್ಮ ಪರೀಕ್ಷಾ ಪತ್ರಿಕೆಗಳನ್ನು ವಿನ್ಯಾಸಗೊಳಿಸಲು ವ್ಯವಸ್ಥಿತ ಪ್ರಯತ್ನವನ್ನು ಮಾಡಬೇಕು ಇದು ಹೇಗಿರಬೇಕೆಂದರೆ ಮೌಲ್ಯಮಾಪನ ಮತ್ತು ಹೇಳಲಾದ ಅಂದಾಜುವಿಕೆಗಳ ನಡುವೆ ಸಾಕಷ್ಟು ಹೊಂದಾಣಿಕೆ ಇದೆ ಎಂದು ಖಚಿತಪಡಿಸಬೇಕು ಇದರ ಬಗ್ಗೆ ನಾವು ನಂತರದ ಘಟಕಗಳಲ್ಲಿ ಹೆಚ್ಚಿನದನ್ನು ನೋಡುತ್ತೇವೆ ಈಗ ಮೂರನೆಯ ವಿಷಯ "ಸೂಚನೆ"ಗೆ ಇವೆಲ್ಲವೂ ವಿಭಿನ್ನ ವರ್ಗದವರಿಗೆ ವಿಭಿನ್ನ ಸಂದರ್ಭಗಳಲ್ಲಿ ಮುಖ್ಯವಾಗಿರಬಹುದು ವಿಶೇಷವಾಗಿ ಪರಿಣಾಮ ಕಾರ್ಯಕ್ಷೇತ್ರ ಬಹಳ ಮುಖ್ಯವಾಗಿದೆ ಆದರೆ ಈಗಿನವರೆಗೆ ಅರಿವಿನ ಕಾರ್ಯಕ್ಷೇತ್ರವನ್ನು ಪರಿಣಾಮ ಕಾರ್ಯಕ್ಷೇತ್ರದೊ೦ದಿಗೆ ಹೇಗೆ ಸಂಯೋಜಿಸುವುದು ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಪ್ರಸ್ತುತ ಕಲಿಕೆಯನ್ನು ಪ್ರಧಾನವಾಗಿ ಅರಿವಿನ ಕಾರ್ಯಕ್ಷೇತ್ರದಲ್ಲಿ ಇರಿಸಲಾಗಿದೆ ಕೆಲವು ಪಠ್ಯಕ್ರಮಗಳಿಗೆ ಮತ್ತು ಕೆಲವು ರೀತಿಯ ವಿಷಯಗಳಿಗೆ ಬೌದ್ಧಿಕಾಧಾರಿತ ಕಾರ್ಯಕ್ಷೇತ್ರ ಸಹ ಮುಖ್ಯವಾಗಬಹುದು ರಂಗಕಲೆ ನಾಟಕ ಅಥವಾ ವರ್ಣಚಿತ್ರಗಳು ಸಂಗೀತ ಕ್ರೀಡೆ ಮತ್ತು ಮುಂತಾದ ಕೋರ್ಸ್ಗಳಲ್ಲಿ ಬೌದ್ಧಿಕಾಧಾರಿತ ಕಾರ್ಯಕ್ಷೇತ್ರ ಮುಖ್ಯವಾಗುತ್ತದೆ ಇಲ್ಲಿ ಅರಿತುಕೊಳ್ಳಬೇಕಾದ ಅಂಶವೆಂದರೆ ಕಲಿಕೆ ಖಂಡಿತವಾಗಿಯೂ ಸೂಚನೆಯಿಲ್ಲದೆ ಸಂಭವಿಸಬಹುದು ಯಾರೂ ನಮ್ಮ ಕೈ ಹಿಡಿಯುವ ಅಗತ್ಯವಿಲ್ಲ ನೀವು ನಿಮ್ಮ ಜೀವನವನ್ನು ನಡೆಸುತ್ತಿದ್ದರೆ ಬಹುಶಃ ನೀವು ನಿರಂತರವಾಗಿ ಹೊರಗಿನ ಪ್ರಪಂಚದೊಂದಿಗೆ ಸಂವಹನ ನಡೆಸುತ್ತಿರುವಿರಿ ಮತ್ತು ನೀವು ಅದರಿಂದ ಕಲಿಯುತ್ತೀರಿ ಆದರೆ ನೀವು ವಿದ್ಯಾರ್ಥಿಯು ಪರಿಣಾಮಗಳನ್ನು ಪಡೆಯಬೇಕು ಎಂದು ಬಯಸಿದರೆ "ಸೂಚನೆ" ಮುಖ್ಯವಾಗುತ್ತದೆ ಬಾಹ್ಯ ಘಟನೆಗಳ ವಿನ್ಯಾಸಕ್ಕೆ ಕಲಿಕೆಯ ತತ್ವಗಳನ್ನು ಅನ್ವಯಿಸುವವರು ಸೂಚನಾ ವಿನ್ಯಾಸಕಾರರು ಆದ್ದರಿಂದ ಅದನ್ನು ಆಕಸ್ಮಿಕ ಘಟನೆಗೆ ಬಿಡುವ ಬದಲು ಸ್ವಲ್ಪ ಜ್ಞಾನವನ್ನು ಹೊಂದಿರುವ ಶಿಕ್ಷಕರೂ ಸಹ ಸೂಚನಾ ವಿನ್ಯಾಸಕರಾಗಬಹುದು ಅವರು ಬಾಹ್ಯ ಘಟನೆಗಳನ್ನು ಯೋಜಿಸುತ್ತಾರೆ ನಾವು ಯಾವ ರೀತಿಯ ಘಟನೆಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಘಟನೆಗಳು ಹೀಗಿರಬಹುದು ಕೆಲವು ಹೊಸ ಜ್ಞಾನವನ್ನು ಪ್ರದರ್ಶಿಸಬಹುದು ಅಥವಾ ರಸಪ್ರಶ್ನೆ ನಡೆಸುವುದು ಅಥವಾ ವಿದ್ಯಾರ್ಥಿಗಳನ್ನು ಪರಸ್ಪರ ಚರ್ಚಿಸಲು ಹೇಳುವುದು ಅಥವಾ ತರಗತಿಯಲ್ಲಿ ಒಂದು ಸಮಸ್ಯೆಯನ್ನು ಪರಿಹರಿಸಲು ಪ್ರತ್ಯೇಕ ವಿದ್ಯಾರ್ಥಿಯನ್ನು ಕೇಳಿಕೊಳ್ಳುವುದು ಇವೆಲ್ಲವೂ ಸೂಚನಾ ಘಟನೆಗಳು ಮತ್ತು ಸೂಚನಾ ವಿನ್ಯಾಸಕಾರರು ಅಥವಾ ಶಿಕ್ಷಕರು ಈ ಘಟನೆಗಳನ್ನು ಸರಿಯಾದ ಅನುಕ್ರಮದಲ್ಲಿ ಆಯೋಜಿಸುತ್ತಾರೆ ಇದನ್ನು ಸೂಚನಾ ವಿನ್ಯಾಸವೆಂದು ಕರೆಯುತ್ತಾರೆ ನಮಗೆ ಸೂಚನಾ ವಿನ್ಯಾಸದ ಕೆಲವು ತತ್ವಗಳು ಬೇಕಾಗುತ್ತವೆ ಸೂಚನಾ ವಿನ್ಯಾಸದ ತತ್ವಗಳನ್ನು ನೀವು ಅರ್ಥಮಾಡಿಕೊಂಡರೆ ಅದು ಅಭ್ಯಾಸ ಮತ್ತು ಪ್ರತಿಕ್ರಿಯೆ ಯಾವಾಗ ಹೆಚ್ಚು ಪರಿಣಾಮಕಾರಿ ಎಂದು ನಿರ್ಧರಿಸಲು ಸಹಾಯ ಮಾಡುತ್ತದೆ ಅಂದರೆ ತರಗತಿಯಲ್ಲಿ ಯಾವ ಹಂತದಲ್ಲಿ ನೀವು ವಿದ್ಯಾರ್ಥಿಗಳ ಹತ್ತಿರ ಅಭ್ಯಾಸ ಮಾಡಿಸಬೇಕು ಮತ್ತು ನೀವು ಯಾವಾಗ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳಬೇಕು ಇದು ಹೆಚ್ಚು ಪರಿಣಾಮಕಾರಿಯಾಗಲು ನೀವು ಸರಿಯಾದ ರೀತಿಯ ಚಲನೆಯನ್ನು ಆರಿಸಬೇಕಾಗುತ್ತದೆ ಮತ್ತು ವಿದ್ಯಾರ್ಥಿಗಳನ್ನು ಗುಂಪುಗಳಲ್ಲಿ ಕೆಲಸ ಮಾಡಲು ನೀವು ಯಾವಾಗ ಬಯಸುತ್ತೀರಿ ಕೆಲವು ಚಟುವಟಿಕೆಗಳನ್ನು ಗುಂಪುಗಳಲ್ಲಿ ಉತ್ತಮವಾಗಿ ಮಾಡಲಾಗುತ್ತದೆ ಇನ್ನು ಕೆಲವು ಗುಂಪು ಚಟುವಟಿಕೆಗೆ ಸೂಕ್ತವಲ್ಲ ಆದ್ದರಿಂದ ವಿದ್ಯಾರ್ಥಿಗಳನ್ನು ಗುಂಪುಗಳಾಗಿ ಸೇರಿಸುವುದು ಯಾವಾಗ ಪ್ರಯೋಜನಕಾರಿ ಎಂದು ಬೋಧಕ ನಿರ್ಧರಿಸಬೇಕು ಉದಾಹರಣೆಗೆ ಉನ್ನತ ಕ್ರಮಾಂಕದ ಕಲಿಕೆಯ ಕೌಶಲ್ಯಗಳನ್ನು ಪರೀಕ್ಷಿಸುವ ಪ್ರೊಬ್ಲೆಂ ಸೊಳ್ವಿಂಗ್ ಅನ್ನು ಪರಿಗಣಿಸೋಣ ನೀವು ವಿದ್ಯಾರ್ಥಿಗಳು ಉನ್ನತ ಕಲಿಕೆಯ ಕೌಶಲ್ಯಗಳನ್ನು ಪಡೆಯುವ ಹಾಗೆ ಅವರನ್ನು ಹಂತಗಳಿಗೆ ಹೇಗೆ ಕರೆದೊಯ್ಯುತ್ತೀರಿ ಮತ್ತು ಇದಕ್ಕೆ ಪೂರ್ವಾಪೇಕ್ಷಿತಗಳು ಯಾವುವು ಮತ್ತು ನೀವು ಅವುಗಳನ್ನು ಹೇಗೆ ಅನುಕ್ರಮಗೊಳಿಸುತ್ತೀರಿ ಸೂಚನಾ ವಿನ್ಯಾಸದ ಈ ತತ್ವಗಳು ಸೂಚನಾ ಸಾಮಗ್ರಿಗಳ ನಿರ್ಮಾಪಕರಿಗೂ ಸಹಾಯ ಮಾಡುತ್ತದೆ ಬೋಧಕ ವಸ್ತುಗಳನ್ನು ಬೋಧಕರು ಬಳಸುತ್ತಾರೆ ಪಠ್ಯಕ್ರಮದ ವಸ್ತು ಅಭಿವರ್ಧಕರು ಅಂದರೆ ಕಲಿಯುವವರು ಮತ್ತು ವೆಬ್ ಆಧಾರಿತ ಪಠ್ಯಕ್ರಮದ ವಿನ್ಯಾಸಕರು ಜ್ಞಾನ ನಿರ್ವಹಣಾ ವ್ಯವಸ್ಥೆಯ ವಿನ್ಯಾಸಕರು ಬಳಸಲಿರುವ ವಸ್ತು ಬೋಧನಾ ವಿನ್ಯಾಸದ ಈ ತತ್ವಗಳು ಅವರೆಲ್ಲರಿಗೂ ಪ್ರಯೋಜನಕಾರಿಯಾಗಿದೆ ಬೋಧನಾ ವಿನ್ಯಾಸ ಶಾಸ್ತ್ರ ಎಂದರೇನು ಇದು ಸ್ಪಷ್ಟ ಮಾರ್ಗದರ್ಶನವನ್ನು ನೀಡುವ ಮೂಲಕ ಹೇಗೆ ಉತ್ತಮವಾಗಿ ಜನರಿಗೆ ಕಲಿಯಲು ಮತ್ತು ಅಭಿವೃದ್ಧಿಪಡಿಸಲು ಸಹಾಯ ಮಾಡಬಹುದೆಂದು ಹೇಳುವ ಸಿದ್ಧಾಂತವಾಗಿದೆ ನಾವು ನೋಡುವಂತೆ ಹಲವಾರು ವಿನ್ಯಾಸ ಶಾಸ್ತ್ರಗಳಿವೆ ವಿನ್ಯಾಸ ಶಾಸ್ತ್ರ ಏನೆಂದು ನಾವು ಪ್ರಸ್ತುತ ನೋಡುತ್ತೇವೆ ಮತ್ತು ಈ ಸಿದ್ಧಾಂತಗಳು ಬೋಧನಾ ವಿಧಾನಗಳನ್ನು ಮತ್ತು ಆ ವಿಧಾನಗಳನ್ನು ಬಳಸಬೇಕಾದ ಮತ್ತು ಬಳಸಬಾರದ ಸಂದರ್ಭಗಳನ್ನು ಸಹ ಗುರುತಿಸುತ್ತದೆ ಎಲ್ಲಾ ರೀತಿಯ ಸೂಚನಾ ವಿಧಾನವನ್ನು ಎಲ್ಲಾ ಪರಿಸ್ಥಿತಿಗಳಲ್ಲಿ ಬಳಸಬಾರದು ಒಂದು ಪರಿಸ್ಥಿತಿಯನ್ನು ಅನ್ವಯಿಸಲು ಸರಿಯಾದ ರೀತಿಯ ವಿಧಾನವನ್ನು ಆಯ್ಕೆ ಮಾಡಲು ಬೋಧನಾ ವಿನ್ಯಾಸ ಶಾಸ್ತ್ರ ನಿಮಗೆ ಸಹಾಯ ಮಾಡುತ್ತದೆ ಒಂದು ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ಸೂಚಿಸಲಾದ ಯಾವುದೇ ವಿಧಾನವು ನಿರ್ಣಾಯಕಕ್ಕಿಂತ ಹೆಚ್ಚಾಗಿ ಸಂಭವನೀಯವಾಗಿರುತ್ತದೆ ಏಕೆಂದರೆ ನಾವು ಗಮನಿಸಿದಂತೆ ಕಲಿಕೆಯು ಹಲವಾರು ಅಂಶಗಳ ಕಾರ್ಯವಾಗಿದೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇತರರಿಗಿಂತ ಭಿನ್ನವಾಗಿರುತ್ತಾನೆ ಒಬ್ಬ ವ್ಯಕ್ತಿಗೆ ಕೆಲಸ ಮಾಡುವ ವಿಧಾನ ಇನ್ನೊಬ್ಬ ವ್ಯಕ್ತಿಗೆ ಕೆಲಸ ಮಾಡದೇ ಇರಬಹುದು ನೀವು ಯಾವುದೇ ವಿಧಾನಗಳನ್ನು ಸೂಚಿಸಿದರೂ ಈ ಸೂಚನಾ ವಿಧಾನವನ್ನು ಅನುಸರಿಸಿದರೆ ಮಾತ್ರ ವಿದ್ಯಾರ್ಥಿಯ ಕಲಿಕೆಯ ಸಂಭವನೀಯತೆಯು ಉತ್ತಮಗೊಳ್ಳುತ್ತದೆ ಎಂದು ನಾವು ಹೇಳಬಹುದು ಆದ್ದರಿಂದ ಎಲ್ಲವೂ ಸಂಭವನೀಯವಾಗಿದೆ ವಿನ್ಯಾಸ ಶಾಸ್ತ್ರ ಎಂದರೇನು ಇದು ವಿವರಣಾ ಶಾಸ್ತ್ರಗಿ೦ತ ಭಿನ್ನವಾಗಿವೆ ಯಾವುದೇ ನಿರ್ದಿಷ್ಟ ವಿಭಾಗದಲ್ಲಿ ನಾವು ಮಾಡುವ ಸಂಶೋಧನೆಗಳು ಪ್ರಧಾನವಾಗಿ ವಿವರಣಾ ಶಾಸ್ತ್ರ ಆಗಿದೆ ವಿವರಣಾ ಶಾಸ್ತ್ರ ಎ ಕಾರಣವು ಬಿ ಪರಿಣಾಮಕ್ಕೆ ಕಾರಣವಾಗುತ್ತದೆ ಎಂದು ಬಿಂಬಿಸುತ್ತದೆ ನೀವು ನಂತರ ಪ್ರಾಯೋಗಿಕವಾಗಿ ಅಥವಾ ಸೈದ್ಧಾಂತಿಕವಾಗಿ ಎ ಕಾರಣದಿಂದ ಬಿ ಪರಿಣಾಮವಾಗಿದೆಯೇ ಎಂಬುದನ್ನು ಸಾಬೀತುಪಡಿಸಬಹುದು ಅಥವಾ ನಿರಾಕರಿಸಬಹುದು ಹೆಚ್ಚಿನ ಸಂಶೋಧನೆಗಳು ಹೀಗೇ ನಡೆಯುತ್ತವೆ ಆದರೆ ವಿನ್ಯಾಸ ಶಾಸ್ತ್ರ ಒಂದು ಪ್ರಿಸ್ಕ್ರಿಪ್ಟಿವ್ ಸ್ವರೂಪ ಈಗ ಇದು ವಿನ್ಯಾಸ ಶಾಸ್ತ್ರ ಒಂದು ಉದಾಹರಣೆಯಾಗಿದೆ ಏನಂದರೆ ಸ್ಪಷ್ಟವಾಗಿ ಕಂಡರೂ ಅದನ್ನು ಸ್ಪಷ್ಟ ಹಂತಗಳಲ್ಲಿ ಹೇಳಬೇಕು ಸ್ಪಷ್ಟ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡಬೇಕು ಅಂದರೆ ಅಗತ್ಯವಿರುವ ಜ್ಞಾನ ಮತ್ತು ನಿರೀಕ್ಷಿತ ಪ್ರದರ್ಶನಗಳ ವಿವರಣೆ ಮತ್ತು ಉದಾಹರಣೆಗಳನ್ನು ನೀಡಬೇಕು ಚಿಂತನಶೀಲ ಅಭ್ಯಾಸ ಕಲಿಯುವವರಿಗೆ ಸಕ್ರಿಯವಾಗಿ ಮತ್ತು ಪ್ರತಿಫಲಿತವಾಗಿ ತೊಡಗಿಸಿಕೊಳ್ಳಲು ಅವಕಾಶಗಳನ್ನು ಕಲ್ಪಿಸುವುದು ಅಗತ್ಯ ಇದು ಬಹಳ ಮುಖ್ಯವಾದ ವಿಷಯ ದುರದೃಷ್ಟವಶಾತ್ ನಮ್ಮ ಪ್ರಸ್ತುತ ಅಭ್ಯಾಸಗಳಲ್ಲಿ ಕಲಿಯುವವರಿಗೆ ಸಕ್ರಿಯವಾಗಿ ಮತ್ತು ಪ್ರತಿಫಲಿತವಾಗಿ ತೊಡಗಿಸಿಕೊಳ್ಳಲು ನಾವು ಸಾಕಷ್ಟು ಅವಕಾಶವನ್ನು ನೀಡುವುದಿಲ್ಲ ನಾವು ಮಾಹಿತಿ ರವಾನೆಯ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ ಮತ್ತು ಕಲಿಯುವವರ ತೊಡಗುವಿಕೆಯನ್ನು ಅವರ ಆಯ್ಕೆಯ ಮೇಲೆ ಬಿಡುತ್ತೇವೆ ಅಥವಾ ಅದನ್ನು ಅವರೇ ಮಾಡಬೇಕೆಂದು ನಿರೀಕ್ಷಿಸುತ್ತೇವೆ ಇದು ಮಾರ್ಗದರ್ಶಿತ ಚಟುವಟಿಕೆಯಲ್ಲ ಮತ್ತು ನೀವು ಅದನ್ನು ತರಗತಿಗೆ ತರಲು ಸಾಕಷ್ಟು ಪ್ರಯತ್ನ ಹಾಗೂ ಸಾಕಷ್ಟು ಸಮಯ ಬೇಕು ಆದ್ದರಿಂದ ನಿಯಮಿತ ತರಗತಿಯಲ್ಲಿ ಚಿಂತನಶೀಲ ಅಭ್ಯಾಸವನ್ನು ಸಂಯೋಜಿಸುವುದು ಒಂದು ದೊಡ್ಡ ಸವಾಲಾಗಿದೆ ನಂತರ ಮೂರನೇ ಅಂಶವು ಮಾಹಿತಿಯುಕ್ತ ಪ್ರತಿಕ್ರಿಯೆಯಾಗಿದೆ ಕಲಿಯುವವರಿಗೆ ಅವರ ಕಾರ್ಯಕ್ಷಮತೆಯ ಬಗ್ಗೆ ಸ್ಪಷ್ಟ ಸಂಪೂರ್ಣವಾದ ಸಮಾಲೋಚನೆ ನೀಡುವುದರಿಂದ ಅವರು ಹೆಚ್ಚು ಪರಿಣಾಮಕಾರಿಯಾಗಿ ಮುಂದುವರಿಯಲು ಅದು ಸಹಾಯ ಮಾಡುತ್ತದೆ ಅಂದರೆ ನಿರಂತರ ಪ್ರತಿಕ್ರಿಯೆ ನೀಡಬೇಕಾಗಿದೆ ಮತ್ತೊಮ್ಮೆ ಇದು ಒಂದು ಸವಾಲಾಗಿದೆ ನೀವು ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಪ್ರತಿಕ್ರಿಯೆಯನ್ನು ನೀಡಲು ಸಾಧ್ಯವಿಲ್ಲ ಗರಿಷ್ಠ ಸಂಖ್ಯೆಯ ಜನರಿಗೆ ಪ್ರತಿಕ್ರಿಯೆ ನೀಡುವ ವಿಧಾನವನ್ನು ನೀವು ರೂಪಿಸಬೇಕು ಉದಾಹರಣೆಗೆ ಈ ಪ್ರಕ್ರಿಯೆಯಲ್ಲಿ ಟ್ಯುಟೋರಿಯಲ್ ಸಹಾಯ ಮಾಡುತ್ತದೆ ಬಲವಾದ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆ ಇರಬೇಕು ಇದರರ್ಥ ಸಾಕಷ್ಟು ಪ್ರತಿಫಲವನ್ನು ನೀಡುವ ಚಟುವಟಿಕೆಗಳು ಅಂದರೆ ಅವುಗಳು ಬಹಳ ಆಸಕ್ತಿದಾಯಕವಾಗಿರಬೇಕು ಅಥವಾ ಕಲಿಯುವವರಿಗೆ ಸಂಬಂಧಿಸಿದ ಇತರ ಸಾಧನೆಗಳಿಗೆ ಅವು ಪುಷ್ಟಿ ನೀಡುವಂತಿರಬೇಕು ಇದರ ಅರ್ಥವೇನೆಂದರೆ ನಾವು ಆಯೋಜಿಸುವ ಎಲ್ಲಾ ಚಟುವಟಿಕೆಗಳು ಕಲಿಯುವವರಲ್ಲಿ ಆಸಕ್ತಿಯನ್ನು ಉಂಟುಮಾಡಬೇಕು ಹೌದು ಇದು ಸ್ವಲ್ಪ ಕಠಿಣವಾಗಿದೆ ಕಲಿಯುವವರು ಅಂತಹ ವಿಷಯದಲ್ಲಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ ಈ ಸಮಸ್ಯೆಯನ್ನು ಪರಿಹರಿಸುವುದರಿಂದ ಅಥವಾ ಏನನ್ನಾದರೂ ಕಲಿಯುವುದರಿಂದ ಅವನು ನಿಜವಾಗಿಯೂ ಆಸಕ್ತಿ ಹೊಂದಿರುವ ವಿಷಯಗಳ ಸಾಧನೆಗೆ ಕಾರಣವಾಗಬಹುದು ಎಂದು ಅವನು ಭಾವಿಸಿರಬಹುದು ವಿದ್ಯಾರ್ಥಿಗಳಿಗೆ ಆಂತರಿಕ ಮತ್ತು ಬಾಹ್ಯ ಪ್ರೇರಣೆಗಳ ವ್ಯವಸ್ಥೆಗೊಳಿಸಬೇಕಾಗುತ್ತದೆ ಒಂದು ಕ್ಷುಲ್ಲಕ ಸಂಗತಿಯೆಂದರೆ ತರಗತಿಯಲ್ಲಿ ಮೊದಲು ಸಮಸ್ಯೆಯನ್ನು ಪರಿಹರಿಸುವವರಿಗೆ ಸಣ್ಣ ಬಹುಮಾನವನ್ನು ನೀಡಬಹುದು ಅದು ಕೆಲವೊಮ್ಮೆ ವಿದ್ಯಾರ್ಥಿಗಳಿಗೆ ಪ್ರೇರಣೆಯನ್ನು ನೀಡುತ್ತದೆ ಡೈರೆಕ್ಟ್ ಅಪ್ರೋಚ್ ಇವೆಲ್ಲವೂ ಬೋಧನಾ ವಿನ್ಯಾಸ ಶಾಸ್ತ್ರ ಅವುಗಳಲ್ಲಿ ಕೆಲವು ನಾವು ಸೂಚನೆಯ ಪಠ್ಯದ ಸಮಯದಲ್ಲಿ ನೋಡುತ್ತೇವೆ ಈಗ ಈ ಘಟಕದ ಅಂತ್ಯಕ್ಕೆ ಬರುತ್ತಿದ್ದೇವೆ ನಾವು ಮೂರು ಪರಿಚಿತ ಪದಗಳನ್ನು ನೋಡಿದ್ದೇವೆ ಅವುಗಳು ಕಲಿಕೆ ಅಂದಾಜುವಿಕೆ ಮತ್ತು ಸೂಚನೆಗಳು ನಾವು ಈ ಪದಗಳಿಗೆ ನಿರ್ದಿಷ್ಟವಾದ ಅರ್ಥವನ್ನು ನೀಡಲು ಪ್ರಯತ್ನಿಸಿದ್ದೇವೆ ಮತ್ತು ಈಗ ಕಾರ್ಯಯೋಜನೆಗಳಿಗೆ ಬರೋಣ ನಿಮ್ಮ ಅನುಭವಗಳಲ್ಲಿ ನೀವು ಹೆಚ್ಚು ಸಂಬಂಧಿಸಬಹುದಾದ ಒಂದು ಕಲಿಕೆಯ ಸಿದ್ಧಾಂತದ ಬಗ್ಗೆ ನೀವು ಒಂದು ಸಣ್ಣ ಟಿಪ್ಪಣಿಯನ್ನು ಬರೆಯಬೇಕು ಮತ್ತು ಏಕೆ ಎಂಬುದನ್ನು ಗರಿಷ್ಠ 250 ಪದಗಳಲ್ಲಿ ವಿವರಿಸಬೇಕು ಎರಡನೆಯದು ಎಂಜಿನಿಯರಿಂಗ್ ಶಿಕ್ಷಣದಲ್ಲಿನ ಅಂದಾಜುವಿಕೆ ಬಗ್ಗೆ ನಾವು ಏಕೆ ಕಾಳಜಿ ವಹಿಸಬೇಕು ಮತ್ತು ಹೇಗೆ ಅಂದಾಜುವಿಕೆ ಬಗ್ಗೆ ನಿಮಗೆ ಕಾಳಜಿ ಇದ್ದರೆ ನೀವು ಅದನ್ನು ಹೇಗೆ ನಡೆಸಲಿದ್ದೀರಿ ಅದು ಎಲ್ಲಿ ಪ್ರತಿಫಲಿಸುತ್ತದೆ ನೀವು ಏನು ಮಾಡಲು ಯೋಜಿಸುತ್ತಿದ್ದೀರಿ ಇದನ್ನು ಗರಿಷ್ಠ 250 ಪದಗಳಲ್ಲಿ ಬರೆಯಿರಿ ನೀವು ಕಲಿಸಿದ ಅಥವಾ ಅನುಭವಿಸಿದ ಪಠ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಉತ್ತಮ ಕಲಿಕೆಗೆ ಕಾರಣವಾಗಿದೆ ಎಂದು ನೀವು ಭಾವಿಸಿದ ಎರಡು ಬೋಧನಾ ವಿಧಾನಗಳ ಉದಾಹರಣೆಗಳನ್ನು ನೀಡಿ ಆದ್ದರಿಂದ ನೀವು ಹಲವಾರು ಬಾರಿ ಕಲಿಸಿದ ನಿಮ್ಮ ಸ್ವಂತ ಪಠ್ಯಕ್ರಮದಿ೦ದ ಎರಡು ಉದಾಹರಣೆಗಳನ್ನು ತೆಗೆದುಕೊಳ್ಳಿ ವಿದ್ಯಾರ್ಥಿಗಳು ಅದನ್ನು ಅಳವಡಿಸಿಕೊಂಡು ಉತ್ತಮವಾಗಿ ಕಲಿತರು ಎಂದು ನೀವು ಭಾವಿಸಿದ ಉದಾಹರಣೆಯನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿ ಉತ್ತಮ ಕಲಿಕೆಗೆ ಕೆಲವು ಪುರಾವೆಗಳನ್ನು ನೀಡಿ ಪ್ರತಿ ಉದಾಹರಣೆಗೆ ಗರಿಷ್ಠ 500 ಪದಗಳನ್ನು ಬರೆಯಿರಿ ಇದು ಕೇವಲ ನಿಮ್ಮ ದೃಷ್ಟಿಕೋನವಲ್ಲ ಆದರೆ ವಿದ್ಯಾರ್ಥಿಗಳು ಉತ್ತಮವಾಗಿ ಕಲಿತಿದ್ದಾರೆ ಎಂದು ನೀವು ಭಾವಿಸಿದ ಆಧಾರದ ಮೇಲೆ ಕೆಲವು ಪುರಾವೆಗಳನ್ನು ನೀಡಬೇಕಾಗುತ್ತದೆ ಈಗ ನಾವು ಮುಂದಿನ ಘಟಕಕ್ಕೆ ಹೋದಾಗ ಶಿಕ್ಷಣವನ್ನು ವಿದ್ಯಾರ್ಥಿ ಕೇಂದ್ರಿತವಾಗಿಸುವ ಪರಿಣಾಮ ಮತ್ತು ಪರಿಣಾಮ ಆಧಾರಿತ ಶಿಕ್ಷಣದ ವೈಶಿಷ್ಟ್ಯಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಮೊದಲ ಘಟಕದಲ್ಲಿಯೇ ನಾವು ಹೇಳಿದಂತೆ ಶಿಕ್ಷಣದಲ್ಲಿ ನಡೆಯುತ್ತಿರುವ ಪ್ರಮುಖ ಬದಲಾವಣೆಯು ಶಿಕ್ಷಣವನ್ನು ವಿದ್ಯಾರ್ಥಿ ಕೇಂದ್ರಿತವಾಗಿಸುವುದು ಆದ್ದರಿಂದ ಪರಿಣಾಮ ಆಧಾರಿತ ಶಿಕ್ಷಣವು ಶಿಕ್ಷಣವನ್ನು ವಿದ್ಯಾರ್ಥಿ ಕೇಂದ್ರಿತವಾಗಿಸುತ್ತದೆ ಎಂದು ಮುಂದಿನ ಎರಡು ಘಟಕಗಳ ಮೂಲಕ ಸ್ಥಾಪಿಸಲು ನಾವು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು